ಮತ್ತೆ ಸ್ವಾಗತ ಇದು ಉಪನ್ಯಾಸ ಸಂಖ್ಯೆ 28 ಇಂದು ನಾವು ಡಬಲ್ ಇಂಟಿಗ್ರಲ್ಸ್ ಬಗ್ಗೆ ಮಾತನಾಡುತ್ತೇವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನಾವು ಮೌಲ್ಯಮಾಪನದ ಕೆಲವು ಸರಳ ಪ್ರಕರಣಗಳ ಮೂಲಕ ಹೋಗುತ್ತೇವೆ ಮತ್ತು ಅದಕ್ಕೂ ಮೊದಲು ನಾವು ಡಬಲ್ ಇಂಟಿಗ್ರಲ್ಗಳನ್ನು ಮತ್ತು ಅದರ ಗುಣಲಕ್ಷಣಗಳನ್ನು ಪರಿಚಯಿಸುತ್ತೇವೆ ಏಕ ವೇರಿಯೇಬಲ್ನ ಕಾರ್ಯಗಳ ಅವಿಭಾಜ್ಯ ನಾವು ಎರಡು ಅಸ್ಥಿರಗಳಿಗೆ ವ್ಯಾಖ್ಯಾನಿಸುವ ಮೊದಲು ಏಕ ಅವಿಭಾಜ್ಯಗಳಿಗಾಗಿ ಹೊಂದಿದ್ದ ವ್ಯಾಖ್ಯಾನವನ್ನು ನೆನಪಿಸಿಕೊಳ್ಳೋಣ ಅವಿಭಾಜ್ಯ ಈ ಮೊತ್ತ ಏನು ನಾವು ಈ ಕಾರ್ಯವನ್ನು f ಅನ್ನು a ನಿಂದ b ಗೆ ವ್ಯಾಖ್ಯಾನಿಸಿದರೆ x ಅಕ್ಷ ಮತ್ತು y ಅಕ್ಷವನ್ನು ನಾವು ಹೊಂದಿದ್ದೇವೆ ನಾವು ಈ ಡೊಮೇನ್ ಅನ್ನು a ನಿಂದ b ಗೆ ಹಲವಾರು ತುಂಡುಗಳಾಗಿ ವಿಂಗಡಿಸಿದರೆ ಇಲ್ಲಿ ಮೊದಲ ಬಿಂದುವನ್ನು x 0 ನಿಂದ ಸೂಚಿಸೋಣ ನಂತರ ನಾವು ಇಲ್ಲಿ x 1 ಅನ್ನು ಹೊಂದಿದ್ದೇವೆ x 2 x 3 ಮತ್ತು ಹೀಗೆ ಮತ್ತು ಆದ್ದರಿಂದ ನಾವು ಇಡೀ ಶ್ರೇಣಿಯನ್ನು a ನಿಂದ b ಗೆ n ಮಧ್ಯಂತರಗಳಾಗಿ ವಿಂಗಡಿಸಿದ್ದೇವೆ ತದನಂತರ ಪ್ರತಿ ಮಧ್ಯಂತರದಲ್ಲಿ ನಾವು ಒಂದು ಬಿಂದುವನ್ನು ತೆಗೆದುಕೊಂಡಿದ್ದೇವೆ ಅದು ಮಧ್ಯದ ಬಿಂದುವಾಗಿರಬಹುದು ಅಥವಾ ಅದು ಇಲ್ಲಿ ಬೇರೆ ಯಾವುದೇ ಬಿಂದುವಾಗಿರಬಹುದು ಈ c k ಬಿಂದು x 0 ಮತ್ತು x 1 ನಡುವೆ ಇರುತ್ತದೆ ಈ ಹಂತದಲ್ಲಿ ನಾವು ಕಾರ್ಯದ ಮೌಲ್ಯವನ್ನು ತೆಗೆದುಕೊಳ್ಳುತ್ತೇವೆ ಇದು ನಮ್ಮ ಸಂಕೇತದಲ್ಲಿ Δx 1 ಆಗಿದೆ ಮತ್ತು ಇದು c 1 ಏಕೆಂದರೆ ಇದು ಮೊದಲ ಮಧ್ಯಂತರ ಮತ್ತು ಇದು ಆಗಿರುತ್ತದೆ ಮತ್ತು ನಾವು ಈಗ ಈ ಉತ್ಪನ್ನವನ್ನು ಒಟ್ಟುಗೂಡಿಸುತ್ತಿದ್ದೇವೆ ಈ ಉತ್ಪನ್ನ ಯಾವುದು ಈ ಉತ್ಪನ್ನವು ಈ ಆಯತದ ಪ್ರದೇಶವನ್ನು ಇಲ್ಲಿ ನೀಡುತ್ತದೆ ಈ ಅಗಲ x 1 x 0 ಇದು Δx 1 ಮತ್ತು ಗುಣಿಸಿದಾಗ ಅದು f c 1 ಆಗಿದೆ ತದನಂತರ ನಾವು ಈ ಎಲ್ಲಾ ಪ್ರಕರಣಗಳನ್ನು ಒಟ್ಟುಗೂಡಿಸುತ್ತಿದ್ದೇವೆ ನಾವು ಅಂತಿಮವಾಗಿ ಈ ಆಯತಗಳ ಪ್ರದೇಶವನ್ನು ಸೀಮಿತ ಮೊತ್ತದಲ್ಲಿ ಪಡೆಯುತ್ತೇವೆ ಆದರೆ ನಾವು ಮಿತಿಗಳನ್ನು ತೆಗೆದುಕೊಳ್ಳುವಾಗ ಸೀಮಿತಗೊಳಿಸುವ ಸಂದರ್ಭದಲ್ಲಿ n ಗೆ ಸಮೀಪಿಸುತ್ತದೆ ಪ್ರತಿ ಆಯತದಲ್ಲಿ ದೋಷದ ಭಾಗವಿದೆ ಉದಾಹರಣೆಗೆ ನಾವು ಇಲ್ಲಿ ಹೆಚ್ಚು ಪ್ರದೇಶವನ್ನು ತೆಗೆದುಕೊಳ್ಳುತ್ತಿದ್ದೇವೆ ನಂತರ ವಕ್ರರೇಖೆಯ ಅಡಿಯಲ್ಲಿರುವ ಪ್ರದೇಶ ಅಥವಾ ಕಡಿಮೆ ನಮಗೆ ತಿಳಿದಿಲ್ಲ ಇಲ್ಲಿ ಸಹ ಅದೇ ಪರಿಸ್ಥಿತಿ ಆದ್ದರಿಂದ ಅವು ತಪ್ಪಾಗಿರಬಹುದು ಏಕೆಂದರೆ ನಾವು ಈ ಆಯತಗಳ ಪ್ರದೇಶವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಸೀಮಿತಗೊಳಿಸುವ ಸಂದರ್ಭದಲ್ಲಿ ಈ ಮಧ್ಯಂತರಗಳ ಸಮಯದಲ್ಲಿ ಈ ಮಧ್ಯಂತರಗಳ ಉದ್ದವು 0 ಕ್ಕೆ ಹೋಗುತ್ತದೆ ಆ ಸಂದರ್ಭದಲ್ಲಿ ಇಲ್ಲಿ ಈ ಮಿತಿಯು ವಕ್ರರೇಖೆಯ ಅಡಿಯಲ್ಲಿರುವ ಪ್ರದೇಶಕ್ಕೆ ತಲುಪುತ್ತದೆ ಈ ಅವಿಭಾಜ್ಯ ಇಲ್ಲಿ ಈ ವಕ್ರರೇಖೆಯ ಅಡಿಯಲ್ಲಿರುವ ಪ್ರದೇಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದನ್ನು ಈ ಮೊತ್ತದ ಮಿತಿ ಎಂದು ವ್ಯಾಖ್ಯಾನಿಸಲಾಗಿದೆ ಎರಡು ಅಸ್ಥಿರಗಳ ಅವಿಭಾಜ್ಯ ಅಥವಾ ಡಬಲ್ ಇಂಟಿಗ್ರಲ್ಗಳಿಗಾಗಿ ನಾವು ಇದೇ ರೀತಿಯ ಪರಿಕಲ್ಪನೆಯನ್ನು ಹೊಂದಿದ್ದೇವೆ ನಾವು ಮುಂದುವರಿಯೋಣ ಈ ಸಂದರ್ಭದಲ್ಲಿ x y ಸಮತಲದ ಮುಚ್ಚಿದ ಪ್ರದೇಶದಲ್ಲಿ ಅನ್ನು ವ್ಯಾಖ್ಯಾನಿಸೋಣ ಇಲ್ಲಿ ನಾವು ಮುಚ್ಚಿದ ಪ್ರದೇಶ ಅನ್ನು ವ್ಯಾಖ್ಯಾನಿಸಿದ್ದೇವೆ ಇದು ಸಾಮಾನ್ಯವಾಗಿ ಯಾವುದೇ ಆಕಾರದಲ್ಲಿರಬಹುದು ಇಲ್ಲಿ ನಾವು x ಅಕ್ಷ ಮತ್ತು y ಅಕ್ಷವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಈ ಪ್ರದೇಶವನ್ನು ಮತ್ತೆ ಉಪ ಪ್ರದೇಶಗಳಾಗಿ ವಿಂಗಡಿಸುತ್ತೇವೆ ಪ್ರದೇಶದ ಸಣ್ಣ ಪ್ರದೇಶಗಳಾಗಿ ಪ್ರತಿಯೊಂದು ಉಪ ಪ್ರದೇಶವು ಪ್ರದೇಶವನ್ನು ಹೊಂದಿರುತ್ತದೆ ಮತ್ತು j 12 n ನಿಂದ ಬದಲಾಗುತ್ತದೆ ಅಂತಹ ಆಯತಗಳು ಅಥವಾ ಚೌಕಗಳು ವಾಸ್ತವವಾಗಿ n ಮತ್ತು ಅವುಗಳಲ್ಲಿ ಪ್ರತಿಯೊಂದೂ ಪ್ರದೇಶವನ್ನು ಹೊಂದಿರುತ್ತದೆ ನಾವು ಪ್ರದೇಶದಲ್ಲಿನ ಒಂದು ಬಿಂದುವನ್ನು x j y j ತೆಗೆದುಕೊಂಡರೆ ನಾವು ಇದನ್ನು ಸಾಮಾನ್ಯ ಚೌಕ ಅಥವಾ ಆಯತ ಎಂದು ಕರೆಯುತ್ತಿದ್ದೇವೆ ನಾವು ಎಂದು ಕರೆಯುತ್ತೇವೆ ಮತ್ತು ನಾವು ಅಲ್ಲಿ ಒಂದು ಬಿಂದುವನ್ನು ಸೂಚಿಸುತ್ತೇವೆ ಇದು x j y j ತದನಂತರ ನಾವು ಈ ಮೊತ್ತವನ್ನು ಪರಿಗಣಿಸುತ್ತೇವೆ ನಾವು ಆ ಸಮಯದಲ್ಲಿನ ಕಾರ್ಯದ ಮೌಲ್ಯವನ್ನು ಮತ್ತೆ ಇಲ್ಲಿ ಒಟ್ಟುಗೂಡಿಸುತ್ತಿದ್ದೇವೆ ಇಲ್ಲಿ ನಾವು ಕೆಲವು ಬಿಂದುಗಳನ್ನು ತೆಗೆದುಕೊಂಡಿದ್ದೇವೆ x j y j ಮತ್ತು ನಂತರ ಮೂರನೆಯ ಆಯಾಮದಲ್ಲಿ ಮೇಲ್ಮೈ ಎಂದು ವ್ಯಾಖ್ಯಾನಿಸಲಾದ ಒಂದು ಕಾರ್ಯವಿರುತ್ತದೆ ಇದನ್ನು ಸಾಮಾನ್ಯವಾಗಿ z ಅಕ್ಷವಾಗಿ ತೆಗೆದುಕೊಳ್ಳಲಾಗುತ್ತದೆ ಒಂದು ಮೇಲ್ಮೈ ಇರುತ್ತದೆ ಮೇಲ್ಮೈಯಲ್ಲಿ ನೀವು ಈ ಬಿಂದುವನ್ನು x j y j ಅನುಗುಣವಾದ f x j y j ಅನ್ನು ಹೊಂದಿರುತ್ತೀರಿ ಮತ್ತು ನಾವು ಈ ಪ್ರದೇಶದಿಂದ ಗುಣಿಸಿದ್ದೇವೆ ಈ ಮತ್ತು ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ಈ ಮಿತಿಯ ಈ ಮೌಲ್ಯವನ್ನು ನಾವು D ಮೇಲೆ ಈ ಅವಿಭಾಜ್ಯದಿಂದ ಸೂಚಿಸುತ್ತೇವೆ ಆದ್ದರಿಂದ ಡಬಲ್ ಇಂಟಿಗ್ರಲ್ D ಮತ್ತು f x y ಮತ್ತು ಈ dA ಅಥವಾ ಕೆಲವೊಮ್ಮೆ ನೀವು dA ಸಂಕೇತವನ್ನು ಸಹ ಬಳಸಿದ್ದೀರಿ ಅದು ಈ ಅನಂತ ಚಿಹ್ನೆಯ ಉಪ ಪ್ರದೇಶದ ಈ ಪ್ರದೇಶವನ್ನು ಪ್ರತಿನಿಧಿಸುತ್ತಿದೆ ಆದ್ದರಿಂದ ನಾವು dx dy ಅಥವಾ dy dx ನಿಂದ ಕೂಡ ಸೂಚಿಸಬಹುದು ಆದ್ದರಿಂದ ಇಲ್ಲಿ ಮತ್ತೆ ಈ ಮೊತ್ತವು ಅದರ ಮೊತ್ತದ ಮಿತಿಯಾಗಿದೆ ಅಲ್ಲಿ ನಾವು ನಿಜವಾಗಿ ಈ f x j y j ಅನ್ನು ಸೇರಿಸುತ್ತಿದ್ದೇವೆ ಮತ್ತು ಸಣ್ಣ ಪ್ರದೇಶದಿಂದ ಗುಣಿಸಿದಾಗ x y ಸಮತಲದಲ್ಲಿನ ಪ್ರದೇಶ ಮತ್ತು ಈ ಹಂತಕ್ಕೆ ಅನುಗುಣವಾಗಿ ಪ್ರತಿ ಉಪ ಪ್ರದೇಶದಲ್ಲಿ ಒಂದು ಬಿಂದು x j y j ಇದೆ ನಮಗೆ ಕಾರ್ಯ ಮೌಲ್ಯ f x j y j ಇದೆ ಇವೆಲ್ಲವನ್ನೂ ಸೇರಿಸುವುದು ಮತ್ತು ನಂತರ ಈ ಆಯತಗಳ ಸಂಖ್ಯೆಗೆ n ಸಮೀಪಿಸುತ್ತಿದ್ದಂತೆ ಮಿತಿಯನ್ನು ತೆಗೆದುಕೊಳ್ಳುವುದು ಅನಂತಕ್ಕೆ ಹೋಗುತ್ತದೆ ಈ ಸಂದರ್ಭದಲ್ಲಿ ಈ ಮಿತಿ ಅಸ್ತಿತ್ವದಲ್ಲಿದ್ದರೆ ನಾವು ಇದನ್ನು ಅಂತಹ ಸಮಗ್ರ ಸಂಕೇತದಿಂದ ವ್ಯಾಖ್ಯಾನಿಸುತ್ತೇವೆ ಈ ಮೇಲಿನ ಮಿತಿ ಅಸ್ತಿತ್ವದಲ್ಲಿದೆ ಎಂದು ಸುಲಭವಾಗಿ ಸಾಬೀತುಪಡಿಸಬಹುದು ಅಥವಾ ಈ ಅವಿಭಾಜ್ಯ ಅಸ್ತಿತ್ವದಲ್ಲಿದೆ ಈ ಕಾರ್ಯವು D ಯಲ್ಲಿ ನಿರಂತರವಾಗಿದ್ದರೆ ಅಥವಾ ನಿರಂತರವಾಗಿ ಮುಂದುವರಿದರೆ ನಾವು ಈ ಸುತ್ತುವರಿದ ಗಡಿ ಡೊಮೇನ್ ಅನ್ನು ಹೊಂದಿದ್ದೇವೆ ಮತ್ತು ಕಾರ್ಯವು ನಿರಂತರವಾಗಿದ್ದರೆ ಅಂತಹ ಅವಿಭಾಜ್ಯಗಳ ಅಸ್ತಿತ್ವಕ್ಕೆ ಇದು ಸಾಕಾಗುತ್ತದೆ ಮತ್ತು ಈ ಡಬಲ್ ಇಂಟಿಗ್ರಲ್ಗಳಿಗೆ ಜ್ಯಾಮಿತೀಯ ವ್ಯಾಖ್ಯಾನಕ್ಕೆ ಬರುತ್ತಿದೆ ಆದ್ದರಿಂದ ಇದು ನಾವು ನೋಡಿದ ಮಿತಿ ವ್ಯಾಖ್ಯಾನದಿಂದಲೂ ಸ್ಪಷ್ಟವಾಗಿದೆ ನಾವು xy ಸಮತಲದಲ್ಲಿರುವ ಸಣ್ಣ ಪ್ರದೇಶವನ್ನು ತೆಗೆದುಕೊಂಡಿದ್ದೇವೆ ಅಥವಾ xy ಸಮತಲದಲ್ಲಿನ ಸಂಪೂರ್ಣ ಡೊಮೇನ್ ಅನ್ನು ಅನೇಕ ಉಪ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಮತ್ತು ಇದನ್ನು ಉದಾಹರಣೆಗೆ ಪರಿಗಣಿಸಿ ಇಲ್ಲಿ ಒಂದು ಉಪ ಪ್ರದೇಶ ಮತ್ತು ಇದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಮೇಲ್ಮೈಯನ್ನು ಹೊಂದಿದ್ದೇವೆ ಇದು ವಾಸ್ತವವಾಗಿ ಈ ಒಂದು ಪ್ರಕ್ಷೇಪಣವಾಗಿದೆ ಆದ್ದರಿಂದ ನಾವು ಈ ಉಪ ಪ್ರದೇಶದಲ್ಲಿ ಒಂದು ಹಂತದಲ್ಲಿ ತೆಗೆದುಕೊಳ್ಳುತ್ತೇವೆ ಅದನ್ನು ನಾವು ಸಾಮಾನ್ಯವಾಗಿ ಸೂಚಿಸಬಹುದು x j y j ತದನಂತರ ಈ ಬಿಂದುವಿಗೆ ಅನುಗುಣವಾಗಿ ನಾವು ಇಲ್ಲಿ ಮೇಲ್ಮೈಯಲ್ಲಿ ಒಂದು ಬಿಂದುವನ್ನು ಹೊಂದಿರುತ್ತೇವೆ ಆದ್ದರಿಂದ ನಾವು ಈ ಹಂತವನ್ನು x j y j ಮತ್ತು ನಂತರ f x j y j ಅನ್ನು ಹೊಂದಿದ್ದೇವೆ ಮತ್ತು ಅಲ್ಲಿ ನಾವು ಈ ಆಯತದ ಪ್ರದೇಶದ ಅಥವಾ xy ಸಮತಲದಲ್ಲಿರುವ ಉಪ ಪ್ರದೇಶದ ಈ ಉತ್ಪನ್ನವನ್ನು ತೆಗೆದುಕೊಂಡು ಗುಣಿಸುತ್ತೇವೆ ನಾವು ಈ ಪ್ರದೇಶವನ್ನು ಇಲ್ಲಿ ಹೊಂದಿರುವಾಗ ಮತ್ತು ನಾವು ಗುಣಿಸಿದಾಗ ನಮಗೆ ಏನು ಸಿಗುತ್ತದೆ ಈ ಉಪ ಪ್ರದೇಶದ ಈ ಪರಿಮಾಣವನ್ನು ನಾವು ಮತ್ತೆ ಪಡೆಯುತ್ತೇವೆ ಅದನ್ನು ಇಲ್ಲಿ ವ್ಯಾಖ್ಯಾನಿಸಲಾಗಿದೆ ತದನಂತರ ನಾವು ಅಂತಹ ಉಪ ಪ್ರದೇಶಗಳನ್ನು ಸೇರಿಸುತ್ತೇವೆ ಮತ್ತು ಮಿತಿಗಳನ್ನು ತೆಗೆದುಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಮೇಲ್ಮೈ ಅಡಿಯಲ್ಲಿರುವ ಪರಿಮಾಣದ ಅಡಿಯಲ್ಲಿ ನಾವು ಕೇವಲ ಪ್ರದೇಶವನ್ನು ಪಡೆಯುತ್ತೇವೆ ಇಲ್ಲಿ ಈ ಮಿತಿ ಏಕೆಂದರೆ ಈ ಉದಾಹರಣೆಗೆ ಇದು ಈ ತ್ರಿಕೋನದ ಪ್ರದೇಶ ಅಥವಾ ಇಲ್ಲಿ ವ್ಯಾಖ್ಯಾನಿಸಲಾದ ಉಪ ಪ್ರದೇಶವಾಗಿದೆ ಇದನ್ನು ಈ f ನಿಂದ ಗುಣಿಸಲಾಗುತ್ತದೆ ಇದು ಈ ಸಣ್ಣ ಉಪ ಪ್ರದೇಶದ ಮತ್ತು ನಾವು ಇಲ್ಲಿ ಸೇರಿಸುತ್ತಿರುವ ಅಂತಹ ಉಪ ಪ್ರದೇಶಗಳ ಪರಿಮಾಣವನ್ನು ನೀಡುತ್ತದೆ ಮತ್ತು ಅದನ್ನು ಈ ಅವಿಭಾಜ್ಯದಿಂದ ಸೂಚಿಸಲಾಗುತ್ತದೆ ಇದರಿಂದ ಅದು ಪರಿಮಾಣವನ್ನು ಪ್ರತಿನಿಧಿಸುತ್ತದೆ ಪರಿಮಾಣವನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಈ f x y 1 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಏನು ಪಡೆಯುತ್ತೇವೆ ನಾವು ಇಲ್ಲಿ ಹೊಂದಿಸಿದರೆ 1 ಕ್ಕೆ ಸಮಾನವಾಗಿರುತ್ತದೆ ನಾವು 1 ಕಾರ್ಯವನ್ನು ತೆಗೆದುಕೊಳ್ಳುತ್ತೇವೆ ಅದೇ ಮೌಲ್ಯವು ಪ್ರದೇಶವನ್ನು ಸಹ ನೀಡುತ್ತದೆ ಏಕೆಂದರೆ ನಾವು ಮೂಲತಃ Δx Δy ಅನ್ನು ಸೇರಿಸುತ್ತಿದ್ದೇವೆ ನಾವು ಈ ಎಲ್ಲಾ ಪ್ರದೇಶಗಳನ್ನು ಸೇರಿಸುತ್ತಿದ್ದೇವೆ ಮತ್ತು ನಾವು D ಡೊಮೇನ್ನ ಒಟ್ಟು ವಿಸ್ತೀರ್ಣವನ್ನು ಪಡೆಯುತ್ತೇವೆ ಆ ಸಂದರ್ಭದಲ್ಲಿ ನಾವು ಉದಾಹರಣೆಗೆ ಈ f ಅನ್ನು 1 ಎಂದು ತೆಗೆದುಕೊಂಡರೆ D ಪ್ರದೇಶವು ಈ ಡಬಲ್ ಅವಿಭಾಜ್ಯದೊಂದಿಗೆ ನಾವು ಏಕೆ ಮಾಡಬಹುದು xy ಸಮತಲದಲ್ಲಿ ಡೊಮೇನ್ನ ಪ್ರದೇಶವನ್ನು ಪಡೆಯಿರಿ ಅಥವಾ ಮೂಲತಃ ಇದು xy ಸಮತಲದ ಮೇಲೆ ಆ ಮೇಲ್ಮೈ ಅಡಿಯಲ್ಲಿರುವ ಪರಿಮಾಣವನ್ನು ಪ್ರತಿನಿಧಿಸುತ್ತದೆ ಮೌಲ್ಯಮಾಪನ ಭಾಗಕ್ಕಾಗಿ ಈಗ ಬರುತ್ತಿದ್ದೇವೆ ನಾವು ಮೌಲ್ಯಮಾಪನಕ್ಕೆ ಹೋಗುವ ಮೊದಲು ಡಬಲ್ ಇಂಟಿಗ್ರಲ್ಗಳ ಕೆಲವು ಗುಣಲಕ್ಷಣಗಳನ್ನು ಚರ್ಚಿಸೋಣ ಆದ್ದರಿಂದ ಏಕ ಅವಿಭಾಜ್ಯವನ್ನು ಹೋಲುವಂತೆ ಡಬಲ್ ಇಂಟಿಗ್ರಲ್ಗೂ ನಾವು ಹೆಚ್ಚು ಕಡಿಮೆ ಒಂದೇ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಆದ್ದರಿಂದ ಉದಾಹರಣೆಗೆ ನಾವು ಇಲ್ಲಿ k f x y ಕ್ರಿಯೆಯಿಂದ ಗುಣಿಸಿದಾಗ ಮತ್ತು ಆ ಸಂದರ್ಭದಲ್ಲಿ ಇದು ಸ್ಥಿರವಾದ k ಆಗಿರುತ್ತದೆ ಇದರಿಂದಾಗಿ ಅದು ಅವಿಭಾಜ್ಯವಾಗಿ ಹೊರಬರಬಹುದು ಮತ್ತು ನಂತರ ನಾವು ಈ ಅವಿಭಾಜ್ಯ ಅಂತೆಯೇ ನಾವು ಇಲ್ಲಿ ಸೇರ್ಪಡೆ ಅಥವಾ f ಮತ್ತು g ಎಂಬ ಎರಡು ಕಾರ್ಯಗಳ ವ್ಯತ್ಯಾಸವನ್ನು ಹೊಂದಿದ್ದೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ಈ ಅವಿಭಾಜ್ಯವು ಈ f ಮೇಲೆ ಇರುತ್ತದೆ ಮತ್ತು D ಮೇಲೆ ಅವಿಭಾಜ್ಯವನ್ನು ಅಥವಾ ಮಾಡುತ್ತದೆ ಈ ಡಬಲ್ ಅವಿಭಾಜ್ಯದ ಮತ್ತೊಂದು ಆಸ್ತಿ ಇಲ್ಲಿ ನಾವು D ಡೊಮೇನ್ನಲ್ಲಿ ಕಾರ್ಯವನ್ನು ನಕಾರಾತ್ಮಕವಲ್ಲದ ರೀತಿಯಲ್ಲಿ ತೆಗೆದುಕೊಂಡರೆ ಮತ್ತು ನಾವು ಇದನ್ನು ಇಲ್ಲಿ D ಮೇಲೆ ಸಂಯೋಜಿಸುತ್ತಿದ್ದರೆ ಈ ಅವಿಭಾಜ್ಯ ಮೌಲ್ಯವು 0 ಕ್ಕಿಂತ ದೊಡ್ಡದಾಗಿದೆ ಅಥವಾ ಸಮನಾಗಿರುತ್ತದೆ D ನಲ್ಲಿ ಅಂತೆಯೇ ನಾವು fxy x y ಎಂಬ ಎರಡು ಕಾರ್ಯಗಳನ್ನು ಹೊಂದಿದ್ದರೆ ಅದು g x y ಕಾರ್ಯಕ್ಕಿಂತ ದೊಡ್ಡದಾಗಿದೆ ಅಥವಾ ಇದರ f ದೊಡ್ಡ ಮೌಲ್ಯಗಳನ್ನು ಚಲಿಸುತ್ತಿದ್ದರೆ D ಡೊಮೇನ್ನಲ್ಲಿನ g ಆ ಸಂದರ್ಭದಲ್ಲಿ ಅವಿಭಾಜ್ಯ ಈ gನಲ್ಲಿ f ಇಲ್ಲಿ ಈ g ನ ಅವಿಭಾಜ್ಯಕ್ಕಿಂತ ಹೆಚ್ಚಾಗಿರುತ್ತದೆ D ನಲ್ಲಿ ನಾವು ಇಲ್ಲಿ ಚರ್ಚಿಸುತ್ತಿರುವ ಕೊನೆಯದು ಅದು ಸಂಯೋಜನೀಯ ಆಸ್ತಿ ನಾವು ಎರಡು ಭಾಗಗಳಾಗಿ ವಿಭಜಿಸಿದರೆ ನಾವು D ಮತ್ತು ಈ ಡೊಮೇನ್ ಮೇಲೆ ಈ ಅವಿಭಾಜ್ಯವನ್ನು ಹೊಂದಿದ್ದೇವೆ

ನಾವು ಇಲ್ಲಿ ಕೆಲವು ಡೊಮೇನ್ಗಳನ್ನು ಹೊಂದಿದ್ದೇವೆ ಅದು D ಮತ್ತು ನಾವು ಇದನ್ನು D 1 ಮತ್ತು ನಂತರ D 2 ಡೊಮೇನ್ಗೆ ವಿಂಗಡಿಸಿದ್ದೇವೆ ಎಂದು ವ್ಯಾಖ್ಯಾನಿಸಿದ್ದೇವೆ ಆ ಸಂದರ್ಭದಲ್ಲಿ D ಮೇಲೆ ಈ ಅವಿಭಾಜ್ಯ ನಾವು ಈ D 1 ಮೇಲೆ ಅವಿಭಾಜ್ಯವನ್ನು ಬರೆಯಬಹುದು ಮತ್ತು ನಂತರ D 2 ಮೇಲೆ ಅವಿಭಾಜ್ಯವನ್ನು ಅದೇ ಸಮಗ್ರ ಅದೇ ಅವಿಭಾಜ್ಯ ಮಾತ್ರ ಈ ಪ್ರದೇಶವು ಬದಲಾಯಿಸಿದೆ ಇದು D 1 ಗಿಂತ ಹೆಚ್ಚಾಗಿದೆ ಮತ್ತು ಇದು D 2 ಗಿಂತ ಹೆಚ್ಚಾಗಿದೆ ಇದು ಈ ಏಕ ಅವಿಭಾಜ್ಯದ ಸಾಮಾನ್ಯ ಆಸ್ತಿಯಾಗಿದೆ ಡಬಲ್ ಅವಿಭಾಜ್ಯಕ್ಕಾಗಿ ನಾವು ಹೆಚ್ಚು ಕಡಿಮೆ ಒಂದೇ ರೀತಿಯ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಈಗ ಮೌಲ್ಯಮಾಪನಕ್ಕೆ ಬರುತ್ತೇವೆ ಮೌಲ್ಯಮಾಪನಕ್ಕಾಗಿ ನಾವು ಮೊದಲು ಸರಳ ಸನ್ನಿವೇಶವನ್ನು ಪರಿಗಣಿಸುತ್ತೇವೆ ಉದಾಹರಣೆಗೆ ಈ f x y ನಿರಂತರವಾಗಿದ್ದರೆ ಅಥವಾ ಆ ಸಂದರ್ಭದಲ್ಲಿ ವ್ಯಾಖ್ಯಾನಿಸಲ್ಪಟ್ಟಿದ್ದರೆ ಮತ್ತು ಈ ಗಡಿರೇಖೆಯ ಪ್ರದೇಶದಲ್ಲಿ ಈ ಅವಿಭಾಜ್ಯ ಅಸ್ತಿತ್ವದಲ್ಲಿರುತ್ತದೆ ನಾವು ಇದನ್ನು ಆಯತಾಕಾರದ ಪ್ರದೇಶಕ್ಕೆ ಸೀಮಿತಗೊಳಿಸಿದ್ದೇವೆ x a ನಿಂದ b ಗೆ ಬದಲಾಗುತ್ತದೆ ಮತ್ತು y c ನಿಂದ d ಗೆ ಬದಲಾಗುತ್ತದೆ ಈ ಆಯತಾಕಾರದ ಪ್ರದೇಶಕ್ಕೆ ಇದನ್ನು ಈ ಚಿತ್ರದಲ್ಲಿ ಸಹ ನೀಡಲಾಗಿದೆ ಈ ಆಯತಾಕಾರದ ಪ್ರದೇಶವು x ಗೆ a ನಿಂದ b ವರೆಗೆ ಮತ್ತು y ಅಕ್ಷದಲ್ಲಿ ಇದು c ನಿಂದ d ಗೆ ಬದಲಾಗುತ್ತದೆ ನಾವು ಈ ಸ್ಥಿರ ಸಂಖ್ಯೆಗಳನ್ನು a ನಿಂದ b ಮತ್ತು c ನಿಂದ d ಸಹ ಹೊಂದಿದ್ದೇವೆ ಇದು ಸರಳವಾದ ಪ್ರಕರಣವಾಗಿದೆ ಅಲ್ಲಿ ನಾವು ಅಂತಹ ಉತ್ತಮವಾದ ಡೊಮೇನ್ನ ಮೇಲೆ ಈ ಅವಿಭಾಜ್ಯವನ್ನು ವ್ಯಾಖ್ಯಾನಿಸಬಹುದು ಏಕೆಂದರೆ x ಗಾಗಿ ನಾವು a ನಿಂದ b ವರೆಗೆ ಹೊಂದಿದ್ದೇವೆ ಎಂಬ ಮಿತಿಗಳು ಸ್ಪಷ್ಟವಾಗಿವೆ ಮತ್ತು y ನ ದಿಕ್ಕಿನಲ್ಲಿ ನಾವು c ನಿಂದ d ವರೆಗೆ ಧರಿಸುತ್ತೇವೆ ಮತ್ತು ಮಿತಿಗಳು ಸ್ಥಿರವಾಗಿರುತ್ತವೆ ಅವು ಪರಸ್ಪರ ಅವಲಂಬಿಸಿರುವುದಿಲ್ಲ ಇಲ್ಲಿ ಈ ಅವಿಭಾಜ್ಯ ಅಂತಹ ಆಯತಾಕಾರದ ಪ್ರದೇಶದ ಮೇಲೆ dA ಅನ್ನು ವ್ಯಾಖ್ಯಾನಿಸಲಾಗುತ್ತದೆ ಮೊದಲು ನಾವು x ಗೆ ಸಂಬಂಧಿಸಿದಂತೆ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡುತ್ತೇವೆ ಉದಾಹರಣೆಗೆ ನಾವು ಮೊದಲು y ಗೆ ಸಂಬಂಧಿಸಿದಂತೆ ಮಾಡಬಹುದಾದದ್ದು ಈ ಸಂದರ್ಭದಲ್ಲಿ ಅಪ್ರಸ್ತುತವಾಗುತ್ತದೆ ಇದನ್ನು ಮೊದಲು ಚರ್ಚಿಸೋಣ ನಾವು ಈ dx ನ ಮೇಲೆ ಈ ಅವಿಭಾಜ್ಯ ಅನ್ನು ಈ y ಅನ್ನು ಸ್ಥಿರವಾಗಿ ಪರಿಗಣಿಸುತ್ತೇವೆ ಈ ಅವಿಭಾಜ್ಯವನ್ನು ಇಲ್ಲಿಂದ b ಗೆ ತೆಗೆದುಕೊಳ್ಳುವುದು ಏಕೆಂದರೆ x a ನಿಂದ b ಗೆ ಬದಲಾಗುತ್ತದೆ ನಾವು ಈ ಅವಿಭಾಜ್ಯವನ್ನು b ಗೆ ತೆಗೆದುಕೊಂಡಿದ್ದೇವೆ ಮತ್ತು ಈಗ ಇದು y ನ ಕಾರ್ಯವಾಗಿ ಪರಿಣಮಿಸುತ್ತದೆ ನಾವು ಈ x ಅನ್ನು a ನಿಂದ b ಗೆ ಸಂಯೋಜಿಸಿದ್ದೇವೆ y ಹಾಗೆಯೇ ಇರುತ್ತದೆ ಇದು y ನ ಕಾರ್ಯವಾಗಿರುತ್ತದೆ ಮತ್ತು ನಂತರ ನಾವು ಇದನ್ನು ಮಾಡಬಹುದು ಇದು ಪುನರಾವರ್ತಿತ ಅವಿಭಾಜ್ಯವಾಗಿದೆ ಈಗ ನಾವು y ಗೆ ಸಂಬಂಧಿಸಿದಂತೆ ಸಂಯೋಜಿಸಬಹುದು y c ನಿಂದ d ಗೆ ಬದಲಾಗುತ್ತದೆ ಮತ್ತು ಇಲ್ಲಿ ಅವಿಭಾಜ್ಯ ಮಿತಿಗಳಾಗಿರುವುದರಿಂದ ಈ ಪ್ರದೇಶವನ್ನು a ಯಿಂದ b ಮತ್ತು c ಯಿಂದ d ದಿಕ್ಕಿನಲ್ಲಿ ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ನಾವು ಮೊದಲು y ಗೆ ಸಂಬಂಧಿಸಿದಂತೆ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡಬಹುದು ತದನಂತರ y c ನಿಂದ d ಗೆ ಬದಲಾಗುತ್ತದೆ ಅಥವಾ ಇದನ್ನು ನಾವು x ನ phi ಎಂದು ಕರೆಯಬಹುದು ಇದು ಏಕೀಕರಣದ ನಂತರ x ನ ಕಾರ್ಯವಾಗಿರುತ್ತದೆ ತದನಂತರ ಇದು ಒಂದು ವೇರಿಯೇಬಲ್ನ ಕಾರ್ಯವಾಗಿದೆ ಮತ್ತು ನಾವು ಈಗ x ನ ಮೇಲೆ ಸಂಯೋಜಿಸಬಹುದು ಆದ್ದರಿಂದ x a ನಿಂದ b ಗೆ ಬದಲಾಗುತ್ತದೆ ಈ ಸಂದರ್ಭದಲ್ಲಿ ನಾವು ಮೊದಲು x ಗೆ ಸಂಬಂಧಿಸಿದಂತೆ ಲೆಕ್ಕ ಹಾಕುತ್ತೇವೆ ಮತ್ತು ನಂತರ y ಗೆ ಸಂಬಂಧಿಸಿದಂತೆ ಅಥವಾ ಮೊದಲು y ಗೆ ಸಂಬಂಧಿಸಿದಂತೆ ಮತ್ತು ನಂತರ ಅಂತಹ ಡೊಮೇನ್ಗೆ x ಗೆ ಸಂಬಂಧಿಸಿದಂತೆ ಲೆಕ್ಕಾಚಾರ ಮಾಡುತ್ತೇವೆಯೇ ಎಂಬುದು ಅಪ್ರಸ್ತುತವಾಗುತ್ತದೆ ಮತ್ತು ಇಲ್ಲಿ ಮಿತಿಗಳನ್ನು ಪಡೆಯುವುದು ಸಹ ತುಂಬಾ ಸುಲಭ ಆದರೆ ಇದು ಯಾವಾಗಲೂ ಹಾಗಲ್ಲ ಏಕೆಂದರೆ ನಮ್ಮಲ್ಲಿ ಸಾರ್ವಕಾಲಿಕ ಅಂತಹ ಉತ್ತಮ ಡೊಮೇನ್ ಇಲ್ಲ ಆಯತಾಕಾರದ ಪ್ರದೇಶಗಳಿಗೆ ಮತ್ತೆ ನಾವು ಕೆಲವು ಸರಳ ಪ್ರಕರಣಗಳನ್ನು ಪರಿಗಣಿಸುತ್ತೇವೆ ಮತ್ತು ನಂತರ ನಾವು ಹೆಚ್ಚು ಸಾಮಾನ್ಯ ಪ್ರಕರಣಗಳಿಗೆ ಬರುತ್ತೇವೆ ಇಲ್ಲಿ ಉದಾಹರಣೆಗೆ ಡೊಮೇನ್ ಈ ರೀತಿಯದ್ದಾಗಿದೆ ಇದು ಇಲ್ಲಿ ಡೊಮೇನ್ ಆಗಿದೆ ನಮ್ಮ ಕಾರ್ಯವನ್ನು ಈ ಡೊಮೇನ್ ಎಂದು ವ್ಯಾಖ್ಯಾನಿಸಲಾಗಿದೆ ಅನುಗುಣವಾಗಿ ನಾವು ಅಲ್ಲಿ ಕಾರ್ಯ ಮೌಲ್ಯಗಳನ್ನು ಹೊಂದಿದ್ದೇವೆ ಈ ಡೊಮೇನ್ಗಾಗಿ ಇಲ್ಲಿ ಮತ್ತು ಈ ಡೊಮೇನ್ ಇದಕ್ಕೆ ಬದ್ಧವಾಗಿದೆ ಇಲ್ಲಿ ನಾವು ಈಗ v 1 ಕಾರ್ಯವನ್ನು ಹೊಂದಿದ್ದೇವೆ ಅದು x ಅನ್ನು ಅವಲಂಬಿಸಿರುತ್ತದೆ x ಬದಲಾದಂತೆ ನಾವು ಇಲ್ಲಿ ಕರ್ವ್ ಅನ್ನು ಹೊಂದಿದ್ದೇವೆ ಮತ್ತು ಅದೇ ವಿಷಯ ನಾವು x ಗೆ ಸಂಬಂಧಿಸಿದಂತೆ ಬೇರೆ ಕೆಲವು v 2 ಕಾರ್ಯವನ್ನು ಹೊಂದಿದ್ದೇವೆ ಇಲ್ಲಿ ಗಡಿ ಕೂಡ ಬದಲಾಗುತ್ತದೆ Y ನ ದಿಕ್ಕಿನಲ್ಲಿ ನಾವು ಈ ಸ್ಥಿರತೆಯನ್ನು ಹೊಂದಿದ್ದೇವೆ x ನಿಂದ ಈ x ಗೆ a ಗೆ ಸಮನಾಗಿರುತ್ತದೆ x ಗೆ b ಗೆ ಸಮಾನವಾಗಿರುತ್ತದೆ ಇದು ಕಟ್ ಆಗಿದೆ ಆದರೆ ಇಲ್ಲಿ y ನ ದಿಕ್ಕಿನಲ್ಲಿ ನಾವು v 1 ಮತ್ತು ಅವುಗಳ v 2 ಕಾರ್ಯಗಳನ್ನು ಹೊಂದಿದ್ದೇವೆ ಅಂತಹ ಡೊಮೇನ್ಗಳಿಗೆ ಈ ಡೊಮೇನ್ನ d ಮೇಲೆ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡುವುದು ಕಷ್ಟವೇನಲ್ಲ ಮತ್ತು ಮೊದಲು ನಾವು ಈ f ಸ್ವಾಭಾವಿಕವಾಗಿ ಈ ಡೊಮೇನ್ನಲ್ಲಿ ವ್ಯಾಖ್ಯಾನಿಸಲಾದ ಮತ್ತು ಪರಿಮಿತಿ ಹೊಂದಿದೆ ಅಥವಾ ನಿರಂತರವಾಗಿದೆ ಅಥವಾ ವಿಭಜಿತವಾಗಿದೆ ಎಂದು ಭಾವಿಸುತ್ತೇವೆ ಮತ್ತು ಈ v 1 ಮತ್ತು v 2 ಅವು ನಿರಂತರ ಕಾರ್ಯಗಳಾಗಿವೆ ನಾವು ಈ ಡೊಮೇನ್ ಅನ್ನು ಹೊಂದಿದ್ದೇವೆ ಅದನ್ನು ಈ ಚಿತ್ರದಲ್ಲಿ ಚಿತ್ರಿಸಲಾಗಿದೆ ತದನಂತರ ಈ ಯ ಡಬಲ್ ಅವಿಭಾಜ್ಯ ನಾವು ಈಗ ತೆಗೆದುಕೊಳ್ಳುತ್ತೇವೆ ನಾವು ಈಗ ಈ ಅನುಕ್ರಮವನ್ನು ಅನುಸರಿಸಬೇಕಾಗಿದೆ ಆದ್ದರಿಂದ ಮೊದಲು ನಾವು y ಗೆ ಸಂಬಂಧಿಸಿದಂತೆ ಸಂಯೋಜಿಸಬೇಕಾಗಿದೆ ಏಕೆಂದರೆ ಈಗ y ಗೆ ಸಂಬಂಧಿಸಿದಂತೆ ನಾವು ಈ ಮಿತಿಯನ್ನು ಪಡೆದುಕೊಳ್ಳಲು ಹೊಂದಿದ್ದೇವೆ ಇದು ಅರ್ಥಮಾಡಿಕೊಳ್ಳಲು ಸುಲಭವಾದ ಮಾರ್ಗವಾಗಿದೆ y ಗೆ ಸಂಬಂಧಿಸಿದಂತೆ ಇದು y ಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಎಳೆಯಿರಿ ನಂತರ ಇಲ್ಲಿ ಈ ಸಾಲು ಈ v 1 ನಲ್ಲಿ ಪ್ರವೇಶಿಸುತ್ತದೆ ಮತ್ತು v 2 ನಲ್ಲಿ ಹೊರಹೋಗುತ್ತದೆ ಎಂದು ನಾವು ನೋಡುತ್ತೇವೆ ಇವುಗಳು ಈಗ y ನ ದಿಕ್ಕಿನಲ್ಲಿರುವ ಮಿತಿಗಳಾಗಿವೆ ಮತ್ತು ನಂತರ ಅವು ಇಲ್ಲಿಂದ ಹೋಗುವ x ಗೆ ಒಂದು x ಗೆ ಸಮಾನವಾಗಿರುತ್ತದೆ ಮತ್ತು x ವರೆಗಿನ ಎಲ್ಲೆಡೆ b ಗೆ ಸಮಾನವಾಗಿರುತ್ತದೆ ಇದು ಮೊದಲ ಅವಿಭಾಜ್ಯವಾಗಿದೆ ಇದನ್ನು y ಗೆ ತೆಗೆದುಕೊಳ್ಳಲಾಗುತ್ತದೆ y ನಿರ್ದೇಶನಕ್ಕಾಗಿ ನಾವು ಇಲ್ಲಿ v 1 ಅನ್ನು ಈ v 2 ಗೆ ಮಿತಿಗಳನ್ನು ಹೊಂದಿದ್ದೇವೆ y ನ ದಿಕ್ಕಿನಲ್ಲಿ v 1 ರಿಂದ v 2 ವರೆಗೆ ಈ ಅವಿಭಾಜ್ಯವನ್ನು ಮೊದಲು ಹೊಂದಿರುವ ಇದು ಮತ್ತೆ ಒಂದೇ ಅವಿಭಾಜ್ಯವಾಗಿದೆ ಏಕೆಂದರೆ ಈ x ನಾವು ಇಲ್ಲಿ ಸ್ಪರ್ಶಿಸುತ್ತಿಲ್ಲ ನಾವು y ಗೆ ಸಂಬಂಧಿಸಿದಂತೆ ಸಂಯೋಜಿಸುತ್ತಿದ್ದೇವೆ ತದನಂತರ ಈ ಮಿತಿಗಳನ್ನು v 1 ನಿಂದ v 2 ಗೆ ತೆಗೆದುಕೊಳ್ಳುವುದು ತದನಂತರ ನಾವು ಈ ಅವಿಭಾಜ್ಯದೊಂದಿಗೆ ಮಾಡಿದ ನಂತರ ನಾವು x ಗೆ ಸಂಬಂಧಿಸಿದಂತೆ ಸಂಯೋಜಿಸುತ್ತೇವೆ x ಗೆ ಈಗ ಮಿತಿಗಳು a ನಿಂದ b ವರೆಗೆ ಇವೆ x ಮಿತಿಗಳು ಇಲ್ಲಿ a ನಿಂದ b ಗೆ ಸ್ಥಿರವಾಗಿರುತ್ತದೆ ಆದರೆ ಅಂತರ ಆಂತರಿಕ ಅವಿಭಾಜ್ಯ y ಗೆ ಮಿತಿಗಳು x ಅನ್ನು ಅವಲಂಬಿಸಿರುತ್ತದೆ v 1 ರಿಂದ v 2 ವರೆಗೆ ಅಂತಹ ಡೊಮೇನ್ಗಾಗಿ ಸ್ವಾಭಾವಿಕವಾಗಿ ನಾವು ಅನುಕ್ರಮವನ್ನು ಅನುಸರಿಸುತ್ತೇವೆ ಏಕೆಂದರೆ ನಾವು ಮೊದಲು x ಗೆ ಸಂಬಂಧಿಸಿದಂತೆ ಸಂಯೋಜಿಸುವ ಬೇರೆ ದಾರಿಯಲ್ಲಿ ಹೋದರೆ ನಂತರ ಸಮಸ್ಯೆ ಉಂಟಾಗುತ್ತದೆ ಏಕೆಂದರೆ ಈ ಸಂಪೂರ್ಣ ಅವಿಭಾಜ್ಯದ ಉತ್ತಮ ಪ್ರಾತಿನಿಧ್ಯವನ್ನು ನಾವು ಹೊಂದಿಲ್ಲ ಈ ಸಂದರ್ಭದಲ್ಲಿ y ನಮಗೆ ಇಲ್ಲಿ v 1 ನಿಂದ v 2 ಗೆ ಉತ್ತಮ ಮಿತಿಗಳಿವೆ ತದನಂತರ x ಗೆ ನಾವು a ನಿಂದ b ಗೆ ಸ್ಥಿರ ಮಿತಿಗಳನ್ನು ಹೊಂದಿದ್ದೇವೆ ಅದು ಅನುಕ್ರಮವಾಗಿದೆ ಅಂತಹ ಡೊಮೇನ್ಗಾಗಿ ನಾವು ಅನುಸರಿಸಬೇಕು ಮತ್ತು ಈ ಚಿತ್ರದಲ್ಲಿ ನೀಡಲಾದ ಡೊಮೇನ್ ಅನ್ನು ನಾವು ಉದಾಹರಣೆಗೆ ಹೊಂದಿದ್ದರೆ ಇಲ್ಲಿ ಈ y ಅನ್ನು ಅವಲಂಬಿಸಿರುವ ವಕ್ರರೇಖೆಯಿದೆ ನಾವು ಈ v 2 ಗೆ v 1 ಅನ್ನು ಹೊಂದಿದ್ದೇವೆ ಮತ್ತು ನಂತರ y ನಲ್ಲಿ ನಾವು c ನಿಂದ d ಗೆ ಇಲ್ಲಿಗೆ ಹೋಗುತ್ತಿದ್ದೇವೆ ಇದು ಬೇರೆ ಮಾರ್ಗವಾಗಿದೆ ನಂತರ ಹಿಂದಿನದು ಮತ್ತು ಈ ಸಂದರ್ಭಕ್ಕೂ ಸಹ ಆದ್ದರಿಂದ ನಾವು ಈ ಪ್ರವೇಶವನ್ನು ಹೊಂದಿದ್ದೇವೆ ಮತ್ತು D ಮತ್ತು v 1 ಮತ್ತು v 2 ನಲ್ಲಿ ಏಕೆ ವ್ಯಾಖ್ಯಾನಿಸಲಾಗಿದೆ ಮತ್ತು ಪರಿಮಿತಿ ಇದೆ ಈ ಸಂದರ್ಭದಲ್ಲಿ ಅಂತಹ ಡೊಮೇನ್ನ ಈ f x y ನ ಅವಿಭಾಜ್ಯವು ಈಗ ನಾವು x ಗೆ ಸಂಬಂಧಿಸಿದಂತೆ ಮೊದಲು ಸಂಯೋಜಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈಗ ಚರ್ಚಿಸುತ್ತೇವೆ ಈಗ ನಾವು x ಗೆ ಸಂಬಂಧಿಸಿದಂತೆ ಮೊದಲು ತೆಗೆದುಕೊಳ್ಳುತ್ತೇವೆ ಇಲ್ಲಿ ನಾವು ಈ v 1 ನಿಂದ v 2 ಗೆ ಹೋಗುವ ಮಿತಿ ಮತ್ತು ಅಂತಹ ಸಾಲುಗಳು ಈಗ ಈ c ಯಿಂದ ಬದಲಾಗುತ್ತವೆ ಅವು c ಯಿಂದ d ಗೆ ಹೋಗುತ್ತವೆ ಆದ್ದರಿಂದ ನಾವು x ಮತ್ತು y ಗೆ ಮಿತಿಗಳನ್ನು ಸುಲಭವಾಗಿ ಹಾಕಬಹುದು ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ನಾನು ಹೇಳಿದಂತೆ ಮೊದಲ ಅವಿಭಾಜ್ಯ ನಾವು ಈಗ x ಗೆ ಸಂಬಂಧಿಸಿದಂತೆ ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ x ಗಾಗಿ ನಾವು v 1 ನಿಂದ v 2 ನಮಗೆ v 1 ಮತ್ತು v 2 ಅನ್ನು ಹೊಂದಿದ್ದೇವೆ ಮತ್ತು ಒಮ್ಮೆ ನಾವು ಈ ಅವಿಭಾಜ್ಯವನ್ನು ಹೊಂದಿದ್ದರೆ ಅದು y ನ ಕಾರ್ಯವಾಗಿರುತ್ತದೆ ನಾವು y ಗೆ ಸಂಬಂಧಿಸಿದಂತೆ ಸಂಯೋಜಿಸುತ್ತೇವೆ ಮತ್ತು y ಮಿತಿಗಳು c ನಿಂದ d ಆಗಿರುತ್ತದೆ ಮತ್ತೆ ಈ ಸಂದರ್ಭದಲ್ಲಿ ಈಗ ಯಾವುದು ಅನುಕೂಲಕರವಾಗಿದೆ ಎಂಬುದನ್ನು ನಾವು ನೋಡಬೇಕಾಗಿದೆ ನಾವು ಇದನ್ನು ಮೊದಲು ಹೊಂದಿದ್ದೇವೆ x ಗೆ ಸಂಬಂಧಿಸಿದಂತೆ ನಾವು ಅವಿಭಾಜ್ಯವನ್ನು ಪಡೆಯಬೇಕು ಏಕೆಂದರೆ ಈ ಮಿತಿಗಳನ್ನು ಪಡೆಯುವುದು ಈಗ ತುಂಬಾ ಸುಲಭವಾಗಿದೆ ಮತ್ತು ಸ್ವಲ್ಪ ಸಮಯದವರೆಗೆ ನಾವು c ನಿಂದ d ಗೆ ಮಿತಿಗಳನ್ನು ಹಾಕುತ್ತೇವೆ ಈ ಸಂದರ್ಭದಲ್ಲಿ ನಾವು ಅವಿಭಾಜ್ಯಗಳನ್ನು ಸುಲಭವಾಗಿ ಮೌಲ್ಯಮಾಪನ ಮಾಡಬಹುದೆಂದು ನಾವು ನೋಡಿದ್ದೇವೆ ಏಕೆಂದರೆ ಒಮ್ಮೆ ನಾವು ಈ ಮಿತಿಗಳನ್ನು ಹೊಂದಿದ್ದರೆ ನಾವು ಏಕ ಅವಿಭಾಜ್ಯಗಳಿಗೆ ಹಿಂತಿರುಗುತ್ತೇವೆ ಅದನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎಂದು ನಮಗೆ ತಿಳಿದಿದೆ ನಾವು ಇಲ್ಲಿ ಉದಾಹರಣೆಗೆ ಹೋಗೋಣ ಆದ್ದರಿಂದ ನಾವು ಈ ಅನ್ನು ಹೊಂದಿರುವ ಮೊದಲ ಉದಾಹರಣೆಯಾಗಿದೆ ಮತ್ತು ಇಲ್ಲಿ ಮೌಲ್ಯ ಏನು ಎಂದು ನಾವು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಈ ಪ್ರದೇಶವು R y x ಮತ್ತು ಕರ್ವ್ y ರೇಖೆಯಿಂದ ಸುತ್ತುವರೆದಿದೆ ನಾವು ಇಲ್ಲಿ ಈ ರೇಖೆಯನ್ನು ಹೊಂದಿದ್ದೇವೆ ಮತ್ತು ಪ್ಯಾರಾಬೋಲಾ y ನಾವು ಏಕೀಕರಣದ ಪ್ರದೇಶವನ್ನು ಸೆಳೆಯಬೇಕಾದ ಮೊದಲ ಹೆಜ್ಜೆ ಮತ್ತು ಕೆಲವೊಮ್ಮೆ ಅದು ಕಷ್ಟಕರವಾದ ಭಾಗವಾಗಿದೆ ಇಲ್ಲಿ ನಾವು y x ರೇಖೆಯನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು y x 2 ಅನ್ನು ಈ ಪ್ಯಾರಾಬೋಲಾವನ್ನು ಹೊಂದಿದ್ದೇವೆ ಆದ್ದರಿಂದ ಅವು ಇಲ್ಲಿ ಛೇದಿಸುತ್ತವೆ ಏಕೆಂದರೆ ನಾವು ಇಲ್ಲಿ ಪರಿಹರಿಸಿದರೆ y x ಮತ್ತು y x 2 ಆದ್ದರಿಂದ y x ಇಲ್ಲಿ ನಾವು x ಅನ್ನು ಹೊಂದಿದ್ದೇವೆ ಮತ್ತು 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ x 0 ಗೆ ಸಮನಾಗಿರುತ್ತದೆ ಮತ್ತು x ಅವರು ಛೇದಿಸುವ ಈ ಎರಡು ಬಿಂದುಗಳಲ್ಲಿ x 1 ಕ್ಕೆ ಸಮವಾಗಿರುತ್ತದೆ x ನಲ್ಲಿ 0 ಗೆ ಸಮನಾಗಿರುತ್ತದೆ ನಾವು y ಅನ್ನು ಸ್ವಾಭಾವಿಕವಾಗಿ 0 ಅನ್ನು ಹೊಂದಿದ್ದೇವೆ ಇದು ಛೇದಕದ ಬಿಂದುವಾಗಿದೆ ಮತ್ತು x 1 ಕ್ಕೆ ಸಮನಾದಾಗ ಇನ್ನೊಂದು y ಕೂಡ 1 ಆದ್ದರಿಂದ ಇದು ಇನ್ನೊಂದು ಬಿಂದು ಇದು ನಾವು ಏಕೀಕರಣದ ಪ್ರದೇಶ ಎಂದು ಕರೆಯುವ ಪ್ರದೇಶವಾಗಿದೆ ಈ ಪ್ರದೇಶದ ಮೇಲೆ ಅಥವಾ ಏಕೀಕರಣದ ಪ್ರದೇಶದ ಮೇಲೆ ನಾವು ಈಗ ಅನ್ನು ಸಂಯೋಜಿಸುತ್ತೇವೆ ಈಗ ಇದನ್ನು ಹೊಂದಿರುವ ನಾವು ಮೊದಲು y ಗೆ ಸಂಬಂಧಿಸಿದಂತೆ ಅವಿಭಾಜ್ಯವನ್ನು ತೆಗೆದುಕೊಳ್ಳುವ ಸಾಧ್ಯತೆಗಳನ್ನು ಹೊಂದಿದ್ದೇವೆ y ಗೆ ಸಂಬಂಧಿಸಿದಂತೆ ಅವಿಭಾಜ್ಯವನ್ನು ತೆಗೆದುಕೊಳ್ಳುವಾಗ ನಾವು y ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುತ್ತೇವೆ ನಾವು ಇಲ್ಲಿ y ಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಸೆಳೆಯುತ್ತೇವೆ y ಎಂಬುದು y ಅಕ್ಷಕ್ಕೆ ಸಮಾನವಾಗಿರುತ್ತದೆ ಇದು ಇಲ್ಲಿ x 2 ಕ್ಕೆ ಪ್ರವೇಶಿಸುತ್ತದೆ ಎಂದು ನೀವು ನೋಡುತ್ತೀರಿ ಮತ್ತು ಅದು ಡೊಮೇನ್ ಅನ್ನು ಈ y x ನಲ್ಲಿ ಬಿಡುತ್ತದೆ ಮತ್ತು ನೀವು ಈ ರೇಖೆಯನ್ನು y ಅಕ್ಷಕ್ಕೆ ಸಮಾನಾಂತರವಾಗಿ ಸೆಳೆಯುವ ಯಾವುದೇ ಹಂತದಲ್ಲಿ ಅದು ನಿಜವಾಗಿದೆ ಅದು y x 2 ಮೂಲಕ ಪ್ರವೇಶಿಸುತ್ತದೆ ಮತ್ತು ಅದು ಡೊಮೇನ್ ಅನ್ನು y x ಸಾಲಿನಲ್ಲಿ ಬಿಡುತ್ತದೆ ತದನಂತರ ಅಂತಹ ಸಾಲುಗಳು x ನಿಂದ 0 ಗೆ ಸಮನಾಗಿರುತ್ತದೆ ಮತ್ತು x 1 ಕ್ಕೆ ಸಮಾನವಾಗಿರುತ್ತದೆ ಮೊದಲು ನಾವು ಇಲ್ಲಿ y ಗಾಗಿ ಮಿತಿಯನ್ನು ಇಡುತ್ತೇವೆ ಏಕೆಂದರೆ ನಾವು ಮೊದಲು x ಗೆ y ಗೆ ಸಂಬಂಧಿಸಿದಂತೆ ಮೊದಲು ಸಂಯೋಜಿಸಲು ಹೋಗುತ್ತೇವೆ ಇಲ್ಲಿ y ಗೆ ಮಿತಿ x 2 ಆಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅದು ಡೊಮೇನ್ಗೆ ಪ್ರವೇಶಿಸಿದಾಗ ಅದು x 2 ಆಗಿದೆ ಇಲ್ಲಿ ನಾವು ಈ y ಅನ್ನು x 2 ಗೆ ಸಮಾನವಾಗಿರುತ್ತದೆ ತದನಂತರ ನಾವು ಡೊಮೇನ್ ಅನ್ನು ತೊರೆದಾಗ ಇದು y ಎಂಬುದು x ಗೆ ಸಮಾನವಾಗಿರುತ್ತದೆ y ಅನ್ನು x ಗೆ ಸಮಾನವಾಗಿರುತ್ತದೆ ನಾವು ಇಲ್ಲಿ ಸಂಯೋಜಕವನ್ನು ಹೊಂದಿರುವ ಮಿತಿಗಳಾಗಿವೆ ಒಮ್ಮೆ ನಾವು ಇದನ್ನು ಸಂಯೋಜಿಸಿದರೆ ನಂತರ ನಾವು x ಗೆ ಸಂಬಂಧಿಸಿದಂತೆ ಸಂಯೋಜಿಸಬೇಕು ಮತ್ತು x ಮಿತಿಗಳು ಸ್ಪಷ್ಟವಾಗಿವೆ ಏಕೆಂದರೆ ನಾವು ಇಲ್ಲಿ ಚಿತ್ರಿಸಿದ ಈ ಸಾಲುಗಳು ಅವರು x ನಿಂದ ಹೋಗುತ್ತಿದ್ದಾರೆ 0 ಗೆ x ಗೆ x ಗೆ 1 ಕ್ಕೆ ಸಮನಾಗಿರುತ್ತದೆ ಮತ್ತು ನಂತರ ನಾವು ಇಡೀ ಡೊಮೇನ್ ಅನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದೇವೆ ಇಲ್ಲಿ x 0 ಗೆ ನಿಂದ x 1 ಕ್ಕೆ ಸಮನಾಗಿರುತ್ತದೆ ಇವುಗಳು x ಗೆ ಮಿತಿಗಳಾಗಿವೆ x 0 ರಿಂದ 1 ಕ್ಕೆ ಸಮನಾಗಿರುತ್ತದೆ ನಾವು ಏನು ಮಾಡಬಹುದು ನಾವು ಮಿತಿಗಳನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ನಾವು x ಗೆ ಸಂಬಂಧಿಸಿದಂತೆ ಮೊದಲು ಪರಿಗಣಿಸಿದರೆ ನಾವು ತೆಗೆದುಕೊಂಡರೆ ನಾವು ಏನು ಮಾಡಬೇಕು ಈ x ಅಕ್ಷಕ್ಕೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಸೆಳೆಯೋಣ ಮತ್ತು ಈ ಸಾಲು ಇಲ್ಲಿ y x ನಲ್ಲಿ ಪ್ರವೇಶಿಸುತ್ತಿದೆ ಮತ್ತು ಈ ಡೊಮೇನ್ ಅನ್ನು ಈ ಪ್ರದೇಶವನ್ನು y x 2 ನಲ್ಲಿ ಈ ಪ್ಯಾರಾಬೋಲಾದಲ್ಲಿ ವಾಸಿಸುತ್ತಿದೆ ಇಲ್ಲಿ ಪ್ರವೇಶಿಸುವಾಗ ನಾವು x ಗೆ ಮಿತಿಯನ್ನು ಹಾಕುತ್ತಿದ್ದೇವೆ ಇಲ್ಲಿ x y ಗೆ ಸಮನಾಗಿರುತ್ತದೆ ಅದು ಪ್ರವೇಶ ಬಿಂದು ಆದ್ದರಿಂದ x y ಗೆ ಸಮನಾಗಿರುತ್ತದೆ ಅದು ಮಿತಿಯಾಗಿದೆ ಮತ್ತು ಅದು ಇಲ್ಲಿಂದ ಹೊರಡುತ್ತಿದೆ ಆದ್ದರಿಂದ ಇಲ್ಲಿ ಈ y ನಿಂದ x ಚೌಕಕ್ಕೆ ಸಮಾನವಾಗಿರುತ್ತದೆ ನಾವು y ಅನ್ನು ತೆಗೆದುಕೊಳ್ಳಬಹುದು x ಎಂಬುದು ಗೆ ಸಮಾನವಾಗಿರುತ್ತದೆ ನಾವು ಇಲ್ಲಿ x ನಲ್ಲಿ ಡೊಮೇನ್ ಅನ್ನು ಬಿಡುತ್ತಿದ್ದೇವೆ ಇವುಗಳು ಈಗ x ಗೆ ಮಿತಿಗಳಾಗಿವೆ ಈಗ ಅಂತಹ ಸಾಲುಗಳು ಈ y ನಿಂದ ಬದಲಾಗುತ್ತವೆ 0 ರಿಂದ y ಗೆ 1 ಕ್ಕೆ ಸಮವಾಗಿರುತ್ತದೆ ಅದು y ಗೆ ಮಿತಿಯಾಗಿರುತ್ತದೆ ಇಲ್ಲಿ y ಮಿತಿಗಳಿಗಾಗಿ ನಾವು y 0 ರಿಂದ 1 ಅನ್ನು ಹೊಂದಿದ್ದೇವೆ ಅಥವಾ ಈ x ಮಿತಿಗೆ ನಾವು y ಅನ್ನು ಗೆ ಹೊಂದಿದ್ದೇವೆ ಈ ಸಂದರ್ಭಗಳಲ್ಲಿ ನಾವು ಮೊದಲು y ಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳುವ ಸಾಧ್ಯತೆಯಿದೆ ನಂತರ x ಗೆ ಸಂಬಂಧಿಸಿದಂತೆ ಅಥವಾ ಇನ್ನೊಂದು ರೀತಿಯಲ್ಲಿ ಸುತ್ತಿನಲ್ಲಿ

ನಾವು ಮೊದಲನೆಯದನ್ನು ತೆಗೆದುಕೊಂಡು ನಂತರ ಈ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡೋಣ ನಾವು ಮೊದಲನೆಯದನ್ನು ತೆಗೆದುಕೊಳ್ಳುತ್ತೇವೆ ತದನಂತರ ಇದನ್ನು ತೆಗೆದುಕೊಳ್ಳುವುದರಿಂದ ನಾವು ಈಗ ಸಂಯೋಜಿಸುತ್ತೇವೆ ಆದ್ದರಿಂದ ಆಂತರಿಕ ಅವಿಭಾಜ್ಯದ ಈ ಏಕೀಕರಣದ ನಂತರ ನಾವು ಇದನ್ನು ಪಡೆಯುತ್ತೇವೆ ನಾವು ಈ ರೀತಿ ಮಾಡುತ್ತಿದ್ದೇವೆ ಆದ್ದರಿಂದ ಒಳಗಿನ ಈ ಅವಿಭಾಜ್ಯ ನಾವು ಈ ಅವಿಭಾಜ್ಯವನ್ನು ಇಲ್ಲಿ 0 ರಿಂದ 1 ರವರೆಗೆ ಹೊಂದಿದ್ದೇವೆ ಮತ್ತು ನಂತರ x 2 y xy 2 ಅನ್ನು dy ಮತ್ತು ನಂತರ dxಗೆ ಸಂಬಂಧಿಸಿದಂತೆ ಹೊಂದಿದ್ದೇವೆ ಆದ್ದರಿಂದ ಇದು 0 ರಿಂದ 1 ಆಗಿದೆ ಮತ್ತು ಇದನ್ನು ನಾವು ಈಗ y ಗೆ ಸಂಬಂಧಿಸಿದಂತೆ ಸಂಯೋಜಿಸುತ್ತೇವೆ ನಾವು x 2 y 2 2 xy 3 3 ಅನ್ನು ಹೊಂದಿದ್ದೇವೆ ಅದು ಅವಿಭಾಜ್ಯವಾಗಿದೆ ಮತ್ತು ನಂತರ ನಾವು x 2 ರಿಂದ x ಗೆ ಮಿತಿಯನ್ನು ಹಾಕುತ್ತೇವೆ x 2 ರಿಂದ x ಮತ್ತು ನಂತರ ನಾವು ಹೊರಗಿನ ಅವಿಭಾಜ್ಯ dx ಅನ್ನು ಹೊಂದಿದ್ದೇವೆ ಇದು ನಾವು x ಅನ್ನು ಅಲ್ಲಿ ಹಾಕುವ 0 ರಿಂದ 1 ಆಗಿರುತ್ತದೆ ನಾವು x 42 x 43 ಅನ್ನು ಹೊಂದಿದ್ದೇವೆ ಏಕೆಂದರೆ y ಅನ್ನು ಪರ್ಯಾಯವಾಗಿ ಈ x ಅನ್ನು y ಗೆ ಬದಲಿಯಾಗಿ ಬಳಸಲಾಗುತ್ತದೆ ನಂತರ 3 ಮತ್ತು ನಂತರ ಈ x ಗೆ ಮೈನಸ್ ಆದ್ದರಿಂದ ನಾವು ಇಲ್ಲಿ x 2 ಅನ್ನು ಹೊಂದಿದ್ದೇವೆ ನೀವು x 2 ಅನ್ನು ಬದಲಿಯಾಗಿರುತ್ತೀರಿ ನೀವು ಅನ್ನು ಹೊಂದಿರುತ್ತೀರಿ ಮತ್ತು ನಾವು ಅನ್ನು ಸಹ ಇಲ್ಲಿಗೆ ಪಡೆಯುತ್ತೇವೆ ಈಗ ಇದು ಒಂದು ಅದು ಇಲ್ಲಿ ನಾವು ಇಲ್ಲಿ ಮತ್ತು ಎಂಬ ಪದವನ್ನು ಹೊಂದಿದ್ದೇವೆ ಅಲ್ಲಿ ನಮಗೆ ಈ ಪದವಿದೆ ಇದು ಮೊದಲ ಏಕೀಕರಣದ ನಂತರ ಮತ್ತು ಈಗ ಮತ್ತೆ ಇದು ಒಂದೇ ಅವಿಭಾಜ್ಯವಾಗಿದೆ x ಗೆ ಸಂಬಂಧಿಸಿದಂತೆ ನಾವು ಇದನ್ನು ಮತ್ತೆ ಸಂಯೋಜಿಸಬಹುದು ಮತ್ತು ನಾವು ಈ ಸಂಖ್ಯೆಯನ್ನು ಪಡೆಯುತ್ತೇವೆ ಏಕೆಂದರೆ ಇಲ್ಲಿಂದ ನಾವು ಅನ್ನು ರದ್ದುಗೊಳಿಸುತ್ತೇವೆ ನಮಗೆ 16 ಸಿಗುತ್ತದೆ ಇಲ್ಲಿ ನಾವು ಪಡೆಯುತ್ತೇವೆ ನಾವು ಇಲ್ಲಿ ಮಿತಿಯನ್ನು ಹಾಕಿದಾಗ ಈ x ಮಾತ್ರ 1 ಕ್ಕೆ ಸಮನಾಗಿರುತ್ತದೆ ಏಕೆಂದರೆ x 0 ನಲ್ಲಿ ಇದನ್ನು 0 ಮಾಡುತ್ತದೆ ಇಲ್ಲಿ ಆದ್ದರಿಂದ 7 × 2 14 ಮತ್ತು ನಂತರ x 7 ಯಾವಾಗ ನಾವು 1 ಆಗುವ ಮಿತಿಯನ್ನು ಹಾಕುತ್ತೇವೆ ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು 8 × 3 24 ಮತ್ತು ಅದು ಅಲ್ಲಿಯೇ ಇದೆ ಆದ್ದರಿಂದ ಇದು ನಾವು ಇದನ್ನು ಸರಳಗೊಳಿಸುವ ಮೌಲ್ಯವಾಗಿದೆ ಇದು 3 ರಿಂದ 56 ಆಗಿರುತ್ತದೆ ಆದ್ದರಿಂದ ಅದು ಮೊದಲು y ಗೆ ಸಂಬಂಧಿಸಿದಂತೆ ಅವಿಭಾಜ್ಯವನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ನಂತರ x ಗೆ ಸಂಬಂಧಿಸಿದಂತೆ ನಾವು ಈ ಬೇರೆ ಅವಿಭಾಜ್ಯದ ಮೌಲ್ಯವಾಗಿದೆ ಇಲ್ಲಿ ಇನ್ನೊಂದು ಉದಾಹರಣೆ ಈ ಪ್ರದೇಶದ ಮೇಲೆ ಈ ಅನ್ನು ನಾವು ಈಗ ಮೌಲ್ಯಮಾಪನ ಮಾಡಲು ಬಯಸುತ್ತೇವೆ ಮತ್ತು R ಎಂಬುದು x ಅಕ್ಷದಿಂದ ಸುತ್ತುವರಿದ ಪ್ರದೇಶವಾಗಿದೆ ಆದ್ದರಿಂದ x 0 ಗೆ ಸಮಾನವಾಗಿರುತ್ತದೆ ಅಂದರೆ y ಅಕ್ಷ y 0 ಗೆ ಸಮನಾಗಿರುತ್ತದೆ ನಾವು x ಅಕ್ಷವನ್ನು ಹೊಂದಿದ್ದೇವೆ ಮತ್ತು ನಂತರ x y 1 ಎಂಬ ಸಾಲು ಇರುತ್ತದೆ ಯಾವಾಗಲೂ ಮೊದಲ ಹೆಜ್ಜೆ ಅದು ಡೊಮೇನ್ನರೇಖಾಚಿತ್ರವಾಗಿರಬೇಕು ನೀವು ಡೊಮೇನ್ಗಳನ್ನು ಹಾಕಿದರೆ ನಾವು x ಅಕ್ಷವನ್ನು ಹೊಂದಿದ್ದೇವೆ ನಮಗೆ y ಅಕ್ಷವಿದೆ ಮತ್ತು ನಂತರ ನಾವು ಇಲ್ಲಿ x y 1 ರೇಖೆಯನ್ನು ಹೊಂದಿದ್ದೇವೆ ಇದು ತ್ರಿಕೋನ ಡೊಮೇನ್ ಮತ್ತು ನಾವು x ನ ದಿಕ್ಕಿನಲ್ಲಿ ಮೊದಲು ತೆಗೆದುಕೊಳ್ಳುತ್ತೇವೆಯೇ ಅಥವಾ y ನ ದಿಕ್ಕಿನಲ್ಲಿ ಮೊದಲು ತೆಗೆದುಕೊಳ್ಳುತ್ತೇವೆಯೇ ಎಂಬ ಮಿತಿಗಳನ್ನು ಮೌಲ್ಯಮಾಪನ ಮಾಡಲು ಮತ್ತೆ ತುಂಬಾ ಸರಳವಾಗಿದೆ ನಾವು ಮೊದಲು y ನ ದಿಕ್ಕನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಭಾವಿಸೋಣ ಈಗ y ಅಕ್ಷಕ್ಕೆ ಸಮಾನಾಂತರವಾಗಿ ರೇಖೆಯನ್ನು ಎಳೆಯಿರಿ ತದನಂತರ ನಾವು ಇಲ್ಲಿ y ಗೆ ಪ್ರವೇಶಿಸುವ ರೇಖೆಯು 0 ಕ್ಕೆ ಸಮನಾಗಿರುತ್ತದೆ ಮತ್ತು ಇದು y ನಲ್ಲಿ ಡೊಮೇನ್ ಅನ್ನು ಬಿಡುತ್ತದೆ ಆದ್ದರಿಂದ ಇಲ್ಲಿಂದ y 1 x ಗೆ ಸಮಾನವಾಗಿರುತ್ತದೆ ಮಿತಿಗಳು y ಆಗಿರುತ್ತದೆ 0 ರಿಂದ y ಗೆ 1 x ಗೆ ಸಮಾನವಾಗಿರುತ್ತದೆ ತದನಂತರ x ಮಿತಿಗಳು 0 ರಿಂದ 1 ರವರೆಗೆ ಇರುತ್ತವೆ ಆದ್ದರಿಂದ x 0 ರಿಂದ 1 ರವರೆಗೆ ಮತ್ತು ನಂತರ dx ಆಗಿರುತ್ತದೆ ಅದು ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡುವ ಒಂದು ಮಾರ್ಗವಾಗಿದೆ ಆದರೆ ಈ ಡೊಮೇನ್ನಲ್ಲಿ ಮತ್ತೆ ನಾವು x ಗೆ ಸಂಬಂಧಿಸಿದಂತೆ ಮೊದಲು ಸಂಯೋಜಿಸಿದಾಗ ನಾವು ಪಡೆಯಬಹುದಾದ ಅದೇ ರೀತಿಯ ಮಿತಿಗಳಾಗಿವೆ x ಗೆ ಸಂಬಂಧಿಸಿದಂತೆ ಮೊದಲು ಸಂಯೋಜಿಸಲು ನಾವು x ಗೆ ಮಿತಿಗಳನ್ನು ಹೊಂದಿರುತ್ತೇವೆ ನಾವು ಈ x ಅಕ್ಷಕ್ಕೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಸೆಳೆಯುತ್ತೇವೆ ಮತ್ತು ಇಲ್ಲಿ ಪ್ರವೇಶಿಸುವ x 0 ಗೆ ಸಮವಾಗಿರುತ್ತದೆ ಮತ್ತು ಇಲ್ಲಿ ಈ ಸಾಲಿನಲ್ಲಿ ಬಿಡುತ್ತದೆ ಅಲ್ಲಿ ಮೌಲ್ಯ x ನ ಈಗ 1 y ಆಗಿರುತ್ತದೆ ಇಲ್ಲಿಂದ x 1 y ಆಗಿರುತ್ತದೆ ತದನಂತರ ನಾವು y ಗೆ ಸಂಬಂಧಿಸಿದಂತೆ ಸಂಯೋಜಿಸಬಹುದು y 0 ರಿಂದ 1 ಕ್ಕೆ ಹೋಗುತ್ತದೆ y 0 ರಿಂದ 1 ರವರೆಗೆ ಇರುತ್ತದೆ ತದನಂತರ ನಾವು ಮೊದಲ ಅವಿಭಾಜ್ಯ ಅಥವಾ ಎರಡನೆಯದನ್ನು ಲೆಕ್ಕಾಚಾರ ಮಾಡಲು ತೆಗೆದುಕೊಳ್ಳಬಹುದು ನಾವು ಮೊದಲನೆಯದನ್ನು ತೆಗೆದುಕೊಳ್ಳೋಣ ಇದನ್ನು ಇಲ್ಲಿ 0 ರಿಂದ 1 x ಗೆ ತೆಗೆದುಕೊಳ್ಳುವುದು ಮತ್ತು ಈ x 0 ರಿಂದ 1 ರವರೆಗೆ ಹೋಗುತ್ತದೆ ಆದ್ದರಿಂದ ನಾವು ಇದನ್ನು ಒಳಗಿನದನ್ನು y ಗೆ ಸಂಬಂಧಿಸಿದಂತೆ ಸಂಯೋಜಿಸುತ್ತೇವೆ ನಾವು ಇಲ್ಲಿ ಅನ್ನು ಹೊಂದಿದ್ದೇವೆ ಅದು ಸಂಯೋಜಕವಾಗಿದೆ ನಾವು y ಗೆ ಸಂಬಂಧಿಸಿದಂತೆ ಸಂಯೋಜನೆ ಮಾಡುತ್ತಿದ್ದೇವೆ ಇದರರ್ಥ ಈ 1 x dy ನ ಒಳಗಿನ ನಂತರ ನಾವು ಇಲ್ಲಿಗೆ ಹೋಗುತ್ತೇವೆ ಈ y ಗೆ ಸಂಬಂಧಿಸಿದಂತೆ ಸ್ಥಿರವಾಗಿರುತ್ತದೆ ಮತ್ತು ಮತ್ತು ನಂತರ ಈ ಮಿತಿ 0 ರಿಂದ 1 x ಗೆ ಆಗುತ್ತದೆ ನಾವು ಮೇಲಿನ ಮಿತಿಯನ್ನು ಇಲ್ಲಿ ಇರಿಸಿದಾಗ ನಾವು ಇಲ್ಲಿ ಪಡೆಯುತ್ತೇವೆ ಮತ್ತು e 2x ಇಲ್ಲಿದೆ ಇದು ಒಳಗಿನ ಮೊದಲ ಅವಿಭಾಜ್ಯವಾಗಿದೆ ಮತ್ತು ಈಗ ನಾವು ಇದನ್ನು ಸಂಯೋಜಿಸಬಹುದು ಏಕೆಂದರೆ ಒಂದೇ ಸರಳ ಅವಿಭಾಜ್ಯ ನಾವು ಇದು ಆಯತಾಕಾರದ ತ್ರಿಕೋನದಂತಹ ಸರಳ ಡೊಮೇನ್ ಅನ್ನು ಹೊಂದಿರುವಾಗ ಅಥವಾ ರೇಖೆ ಮತ್ತು ಪ್ಯಾರಾಬೋಲಾದಿಂದ ಸುತ್ತುವರೆದಿರುವದನ್ನು ನಾವು ನೋಡಿದಾಗ ಈ ಸಂದರ್ಭಗಳಲ್ಲಿ ಮೊದಲು x ಗೆ ಸಂಬಂಧಿಸಿದಂತೆ ಮತ್ತು ನಂತರ y ಗೆ ಸಂಬಂಧಿಸಿದಂತೆ ಅಥವಾ ಮೊದಲು y ಗೆ ಸಂಬಂಧಿಸಿದಂತೆ ಮತ್ತು ನಂತರ x ಗೆ ಸಂಬಂಧಿಸಿದಂತೆ ಮಿತಿಗಳನ್ನು ಕಂಡುಹಿಡಿಯುವುದು ಎರಡೂ ರೀತಿಯಲ್ಲಿ ಮಿತಿಗಳನ್ನು ಪಡೆಯುವುದು ಸರಳವಾಗಿದೆ ಮತ್ತು ಈ ಅವಿಭಾಜ್ಯಗಳನ್ನು ಪುನರಾವರ್ತಿಸುವ ಮೂಲಕ ನಾವು ಅವಿಭಾಜ್ಯಗಳ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ತೀರ್ಮಾನವು ನಾವು ವ್ಯಾಖ್ಯಾನವನ್ನು ಡಬಲ್ ಅವಿಭಾಜ್ಯಕ್ಕೂ ನೋಡಿದ್ದೇವೆ ಮತ್ತು ಅದು ಪರಿಮಾಣವನ್ನು ಪ್ರತಿನಿಧಿಸುತ್ತದೆ ಈ ಕಾರ್ಯವನ್ನು 1 ಎಂದು ನಾವು ಹೇಳಿದರೆ ಇದು ಪರಿಮಾಣವನ್ನು ಪ್ರತಿನಿಧಿಸುತ್ತದೆ ಅಥವಾ ಪ್ರದೇಶವು f x y 1 ಆಗಿದ್ದರೆ ಇದು D ಡೊಮೇನ್ನ ಪ್ರದೇಶವನ್ನು ಸಹ ಪ್ರತಿನಿಧಿಸಬಹುದು ಸಾಮಾನ್ಯವಾಗಿ ಕಠಿಣವಾದದು ಬಹುಸಂಖ್ಯೆಯ ಮೌಲ್ಯಮಾಪನದ ಏಕೀಕರಣ ಮಿತಿಗಳನ್ನು ಕಂಡುಹಿಡಿಯುವುದು ಆದರೆ ಇಂದು ನಾವು ಪರಿಗಣಿಸಿರುವ ಸಂದರ್ಭಗಳಲ್ಲಿ ಸರಳ ಜ್ಯಾಮಿತಿ ಇತ್ತು ಮತ್ತು ನಾವು ಸುಲಭವಾಗಿ ಏಕೀಕರಣದ ಮಿತಿಗಳನ್ನು ಕಂಡುಹಿಡಿಯಬಹುದು ಮತ್ತು ಈ ಏಕೀಕರಣದ ಪ್ರದೇಶದ ಸ್ಕೆಚ್ ಮುಖ್ಯವಾಗಿದೆ ಏಕೆಂದರೆ ಪ್ರದೇಶವನ್ನು ಸ್ಕೆಚ್ ಮಾಡದೆ ನಾವು ಡೊಮೇನ್ನ ಮಿತಿಗಳ ಕಲ್ಪನೆಯನ್ನು ಪಡೆಯಲು ಸಾಧ್ಯವಿಲ್ಲ ಈ ಉಪನ್ಯಾಸಗಳನ್ನು ತಯಾರಿಸಲು ಬಳಸಲಾದ ಉಲ್ಲೇಖಗಳು ಇವು